ಗೋಳಾಕಾರದ ಸಮ್ಮಿತೀಯ ಪೊಟೆನ್ಷಿಯಲ್ ಗಳಲ್ಲಿನ ಕೋನಗಳಿಗೆ ಸ್ಕ್ರಾಡಿನ್ಜರ್Schrödinger ಸಮೀಕರಣ ಕೋನೀಯ ಆವೇಗ ಆಪರೇಟರ್ ಈ ಉಪನ್ಯಾಸದಿಂದ 3 ಅಥವಾ 4 ಉಪನ್ಯಾಸಗಳವರೆಗೆ ನಾವು ಈಗ ಈ ಗೋಳಾಕಾರದ ಸಮ್ಮಿತೀಯ ಪೊಟೆನ್ಷಿಯಲ್ ಮತ್ತು ಅವುಗಳ ಬಂಧ ಸ್ಥಿತಿಗಳ ಮೇಲೆ ಕೇಂದ್ರೀಕರಿಸಲಿದ್ದೇವೆ ಆದ್ದರಿಂದ ಗೋಳಾಕಾರದ ಸಮ್ಮಿತೀಯ ಪೊಟೆನ್ಷಿಯಲ್ ಯಾವುವು ಎಂಬುದನ್ನು ನಾನು ವಿವರಿಸುತ್ತೇನೆ ಇವು V ಸಂಭಾವ್ಯತೆಗಳಾಗಿವೆ ಇದು ಮೂಲದಿಂದ ವೆಕ್ಟರ್ r ದಿಕ್ಕನ್ನು ಅವಲಂಬಿಸಿಲ್ಲ ಆದ್ದರಿಂದ ಅವು V ಅನ್ನು ಅವಲಂಬಿಸುತ್ತವೆ ಮತ್ತು ಮೂಲದಿಂದ ದೂರವನ್ನು ಅವಲಂಬಿಸಿರುತ್ತದೆ r ಮತ್ತು ಇವುಗಳು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ನ ಸಂಭಾವ್ಯ ಶಕ್ತಿಯನ್ನು ಒಳಗೊಂಡಿರುತ್ತವೆ ಅಲ್ಲಿ ಸಂಭಾವ್ಯ ಶಕ್ತಿಯನ್ನು V Ze24π0r ನೀಡಲಾಗುತ್ತದೆ ಕೇವಲ r ಅನ್ನು ಅವಲಂಬಿಸಿರುತ್ತದೆ ಮತ್ತು ಅದು ಮೂಲದಿಂದ ವರ್ತಿಸುವ ರೀತಿ ಹೀಗಿರುತ್ತದೆ ಆದ್ದರಿಂದ ಇದು r ಆಗಿದ್ದರೆ ಅದು ಈ ರೀತಿ ವರ್ತಿಸುತ್ತದೆ ಇದು V Ze24π0r ಸಮನಾದ ಅಂತರದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಅಥವಾ ಎಲೆಕ್ಟ್ರಾನ್ ಅಥವಾ ಯಾವುದೇ ಇತರ ಕಣಗಳು ಸಂಭಾವ್ಯ 12kr2 ಅನ್ನು 3 ಆಯಾಮದ ಹಾರ್ಮೋನಿಕ್ ಆಸಿಲೇಟರ್ ಅಥವಾ ಯಾವುದೇ ಇತರ ಸಂಭಾವ್ಯತೆ ಎಂದು ಕರೆಯಲಾಗುತ್ತದೆ ಅದು ದೂರವನ್ನು ಅವಲಂಬಿಸಿದೆ ಆದ್ದರಿಂದ ಅದು ಏನಾದರೂ ಆಗಿರಬಹುದು ಇದು ಆಗಿದೆ ಕೆಲವು ಸ್ಥಿರ V0 ಕೆಲವು ದೂರದವರೆಗೆ ಮತ್ತು ನಂತರ ಅದು 0 ಆಗುತ್ತದೆ ಇದು r V ಮತ್ತು ಇದು ದೂರವಾಗಿದೆ ಇದು 3 ಆಯಾಮದ ಸಾಮರ್ಥ್ಯಗಳ ಇನ್ನೊಂದು ಉದಾಹರಣೆಯಾಗಿದೆ ಈ ಎಲ್ಲಾ ಪೊಟೆನ್ಷಿಯಲ್ ಅಥವಾ ಸಂಭಾವ್ಯ ಶಕ್ತಿಗಳು V ಅನ್ನು ಹೊಂದಿರುತ್ತವೆ ಸಂಭಾವ್ಯ ಶಕ್ತಿ r ಅನ್ನು ಮಾತ್ರ ಅವಲಂಬಿಸಿದೆ ಮತ್ತು ನಾವು ಅನ್ವೇಷಿಸಲು ಬಯಸುತ್ತೇವೆ ಪ್ರಕ್ರಿಯೆಯಲ್ಲಿ ನಾವು ಕೋನಿಯ ಆವೇಗದ ಕಲ್ಪನೆಯನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಅನುಗುಣವಾದ ಆಪರೇಟರ್ಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಪರಿಚಯಿಸಲಿದ್ದೇವೆ ಆದ್ದರಿಂದ ಇದು ಮುಂದಿನ 3 4 ಉಪನ್ಯಾಸಗಳಲ್ಲಿ ನಡೆಯುವ ಕಾರ್ಯಕ್ರಮವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಕೋನೀಯ ಆವೇಗ ಏಕೆ ಮುಖ್ಯವಾಗುತ್ತದೆ ಎಂದು ನಾವು ಆರಂಭಿಸೋಣ ಆದ್ದರಿಂದ ಹ್ಯಾಮಿಲ್ಟೋನಿಯನ್ ಪೊಟೆನ್ಷಿಯಲ್ ಗೋಳಾಕಾರದಲ್ಲಿ ಸಮ್ಮಿತೀಯವಾಗಿರುವಾಗ 22m 2V ನಾವು 3 ಆಯಾಮದ ಪ್ರಕರಣದ ಬಗ್ಗೆ ಮಾತನಾಡುತ್ತಿರುವುದನ್ನು ಗಮನಿಸಿ ಏಕೆಂದರೆ ಸಂಭಾವ್ಯತೆಯು ಮೂಲದಿಂದ r ದೂರವನ್ನು ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ಚಲನ ಶಕ್ತಿ ಅಗತ್ಯವಾಗಿ 2 ಸರಳ d2dx2 d2dy2 ಡೆರಿವೇಟಿವ್ ಮಾತ್ರ ಅಲ್ಲ ಮತ್ತು V ಮಾತ್ರ r ಮೇಲೆ ಅವಲಂಬಿತವಾಗಿರುವುದರಿಂದ ಗೋಲಾಕಾರದ ಧ್ರುವ ನಿರ್ದೇಶಾಂಕಗಳಲ್ಲಿ ಕೆಲಸ ಮಾಡುವುದು ಒಳ್ಳೆಯದು ಆದ್ದರಿಂದ ಈ ಉಪನ್ಯಾಸಗಳ ಮೂಲಕ ಹೋಗುವ ನಿಮ್ಮೆಲ್ಲರಿಗೂ ನಿಮ್ಮ ಗೋಳಾಕಾರದ ಧ್ರುವ ನಿರ್ದೇಶಾಂಕಗಳನ್ನು ಪರಿಶೀಲಿಸುವುದು ಒಳ್ಳೆಯದು ಈಗ ಶಾಸ್ತ್ರೀಯವಾಗಿ ಶಾಸ್ತ್ರೀಯವಾಗಿ ನಾವು ಅಂತಹ ಸಾಮರ್ಥ್ಯಗಳಲ್ಲಿ ಏನನ್ನು ನಿರೀಕ್ಷಿಸುತ್ತೇವೆ ಎಂದರೆ ಗೋಳಾಕಾರದ ಸಮ್ಮಿತೀಯ ಸಾಮರ್ಥ್ಯಗಳಲ್ಲಿ ಚಲಿಸುವ ಒಂದು ಕಣದ ಕೋನೀಯ ಆವೇಗವನ್ನು ಸಂರಕ್ಷಿಸಲಾಗಿದೆ ಇದು ನಮಗೆ ತಿಳಿದಿದೆ ಉದಾಹರಣೆಗೆ ನಿಮಗೆ ತಿಳಿದಿದೆ ಕೆಪ್ಲರ್ ನಿಯಮಗಳು ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ನಾವು ಏನನ್ನು ನಿರೀಕ್ಷಿಸುತ್ತೇವೆ ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ನಿಮ್ಮ ಹಿಂದಿನ ಉಪನ್ಯಾಸ ಕೋನೀಯ ಆವೇಗದಿಂದ ನೆನಪಿಸಿಕೊಳ್ಳುವುದು ಉತ್ತಮ ಕ್ವಾಂಟಮ್ ಸಂಖ್ಯೆ ಎಂದು ನಾವು ಇನ್ನೂ ಸಾಬೀತುಪಡಿಸಲಾಗಿಲ್ಲ ಮತ್ತು ನಾವು ಇದರ ಅರ್ಥವೇನು ಅಂದರೆ H ಮತ್ತು ಕೋನೀಯ ಆವೇಗದ ಆಪರೇಟರ್ ಸಾಮಾನ್ಯ ಐಗನ್ ಕಾರ್ಯಗಳನ್ನು ಹೊಂದಿವೆ ನಾನು ಅದನ್ನು ಸ್ವಲ್ಪ ಹೆಚ್ಚು ಅನ್ವೇಷಿಸಲಿ ಆದ್ದರಿಂದ ಕೋನೀಯ ಆವೇಗ ಮತ್ತು ಅದನ್ನು ಮತ್ತೆ ಮತ್ತೆ ಬರೆಯುವ ಬದಲು ನನಗೆ ಈ ವೆಕ್ಟರ್ ಎಂದು ಕರೆಯಲು ಅವಕಾಶ ಮಾಡಿಕೊಡಿ ಕೋನೀಯ ಆವೇಗ l ಉತ್ತಮ ಕ್ವಾಂಟಮ್ ಸಂಖ್ಯೆ ಎಂದರೆ ಇದರರ್ಥ L ಸ್ಥಿರ ಮತ್ತು ಸಮಯ ಬದಲಾಗುವುದಿಲ್ಲ H L L H ನಾನು ಈ ಆಪರೇಟರ್ಗಳ ಆದೇಶವನ್ನು ಬದಲಾಯಿಸಿದರೆ ಮತ್ತು ಇದನ್ನು ಕಳೆದಾಗ 0 ಆಗಿರಬೇಕು ನಾವು ಕಳೆದ ಬಾರಿ ಕಲಿತದ್ದು ಇದು ನಾನು ಇದಕ್ಕೆ ಒಂದು ಹೆಸರನ್ನು ನೀಡುತ್ತೇನೆ ಏಕೆಂದರೆ ನಾವು ಪದೇ ಪದೇ ಬರೆಯುತ್ತೇವೆ ನಾವು ಇದನ್ನು ಕಮ್ಯುಟೇಟರ್ ಎಂದು ಕರೆಯುತ್ತೇವೆ ಮತ್ತು ಇದನ್ನು ಈ H L ಎಂದು ಸೂಚಿಸುತ್ತೇವೆ ಆದ್ದರಿಂದ H ಮತ್ತು L ನ ಕಮ್ಯುಟೇಟರ್ 0 ಆಗಿರುತ್ತದೆ ಅಂದರೆ ಕೋನೀಯ ಚಲನೆಯ ಘಟಕಗಳ ವಿಷಯದಲ್ಲಿ H Lx ನ x ಘಟಕವು 0 ಆಗಿರುತ್ತದೆ H Ly ಕಮ್ಯುಟೇಟರ್ 0 ಮತ್ತು H ಎಂದರೆ ಕಮ್ಯುಟೇಟರ್ 0 ಮತ್ತು ಅವು 0 ಆಗಿದ್ದರೆ H ಮತ್ತು Lx ಅಥವಾ Ly ಅಥವಾ Lz ಇವುಗಳಲ್ಲಿ ಪ್ರತಿಯೊಂದೂ ಅಗತ್ಯವಿಲ್ಲ ಎಂದು ಸೂಚಿಸುತ್ತದೆ ಆದರೆ H ಜೊತೆಗೆ Lx H ಅಥವಾ Lz ನೊಂದಿಗೆ H ಸಾಮಾನ್ಯ ಐಗನ್ ಸ್ಟೇಟ್ ಗಳನ್ನು ಹೊಂದಬಹುದು ಆಗ ಸ್ಕ್ರಾಡಿನ್ಜರ್Schrödinger ಸಮೀಕರಣದ ಪರಿಹಾರವಾಗಿರುವ ತರಂಗ ಕಾರ್ಯವು ಪ್ರತಿ ಘಟಕವನ್ನು ಸಂರಕ್ಷಿಸುತ್ತದೆ ಏಕೆಂದರೆ ತರಂಗ ಕಾರ್ಯವು ಸಮಯಕ್ಕೆ ಬದಲಾಗುವುದಿಲ್ಲ ಮತ್ತು ಆದ್ದರಿಂದ ಆ ಐಗನ್ ಮೌಲ್ಯವು ಒಂದೇ ಆಗಿರುತ್ತದೆ ನಾವು ಇಲ್ಲಿ ಏನನ್ನು ನೋಡುತ್ತೇವೆಯೋ ಅದನ್ನು ಮಾತ್ರ ನಾನು ಹಿಂತೆಗೆದುಕೊಳ್ಳುತ್ತೇನೆ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಒಂದು ಘಟಕವನ್ನು ಏಕೆ ನಿರ್ದಿಷ್ಟಪಡಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ ನಾನು ನಿಮಗೆ ಆ ಹೇಳಿಕೆಯನ್ನು ನೀಡುತ್ತೇನೆ ಮತ್ತು ನಾನು ಅದನ್ನು ನಂತರ ತೋರಿಸುತ್ತೇನೆ ನಾವು ಬೇರೆ ಏನು ಮಾಡಬಹುದು ಎಂದರೆ ಒಟ್ಟು ಕೋನೀಯ ಆವೇಗ L2 ಕಮ್ಯುಟೇಟರ್ ಕೂಡ ಮಾಯವಾಗುತ್ತದೆ ಆದ್ದರಿಂದ ಇವೆಲ್ಲವೂ ಕೋನೀಯ ಆವೇಗವನ್ನು ಸಂರಕ್ಷಿಸಲಾಗಿದೆ ಎಂದರ್ಥ ಆದ್ದರಿಂದ ನಾನು ಮುಂದೆ ಏನು ಮಾಡಲಿದ್ದೇನೆ ಎಂದರೆ ಈ ಕೋನೀಯ ಆವೇಗ ಆಪರೇಟರ್ ಅನ್ನು ಅದರ ಘಟಕಗಳು ಯಾವುದನ್ನು ಪ್ರತಿನಿಧಿಸುತ್ತವೆ ಮತ್ತು ಈ ಇತರ ಗುಣಲಕ್ಷಣಗಳು ಯಾವುವು ಮತ್ತು ಸ್ಕ್ರಾಡಿನ್ಜರ್Schrödinger ಸಮೀಕರಣ ಎಂದರೇನು ಎಂಬುದನ್ನು ಕಂಡುಹಿಡಿಯಲು ಸ್ವಲ್ಪ ಸಮಯವನ್ನು ವಿನಿಯೋಗಿಸಿ ಆದ್ದರಿಂದ ನಾವು ಈಗ ಕೋನೀಯ ಆವೇಗ ನಿರ್ವಾಹಕರ ಮೇಲೆ ಗಮನ ಹರಿಸೋಣ ಈಗ ಶಾಸ್ತ್ರೀಯವಾಗಿ ನೀವು BATCH C2 ಕೋನೀಯ ಆವೇಗವನ್ನು ಹೊಂದಿದ್ದೀರಿ ಅದು rp ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಅನುಗುಣವಾದ ಆಪರೇಟರ್ Loperator ಆಗಿರುತ್ತದೆ ನಾನು ಈಗ ಆಪರೇಟರ್ ಅನ್ನು ಬರೆಯುತ್ತೇನೆ ಮತ್ತು ನಂತರ ಅದನ್ನು ಬಿಡಿ ನಂತರ Loperator ಮತ್ತು Loperator ಅನ್ನು rp ಯಾಗಿ ನೀಡಲಾಗುವುದು ಆದ್ದರಿಂದ ನಾನು ಈಗ ಆಪರೇಟರ್ ಫಾರ್ಮ್ ಅನ್ನು ಕೈಬಿಡುತ್ತೇನೆ ಅದನ್ನು i ಎಂದು ನೀಡಲಾಗಿದೆ ಏಕೆಂದರೆ i ವೇರಿಯಂಟ್ ಆಗಿದೆ ಆದ್ದರಿಂದ ಈಗ ಇವು ಯಾವುವು ಎಂಬುದನ್ನು ಕಂಡುಹಿಡಿಯುವುದು ತುಂಬಾ ಸುಲಭ ಆದ್ದರಿಂದ Loperator ixxyyzz×x∂xy∂yz∂z ಅದು ಕೋನೀಯ ಆವೇಗಕ್ಕೆ ಆಪರೇಟರ್ ಮತ್ತು ನೀವು ಕೆಲಸ ಮಾಡಿದರೆ ನಾನು ಅದನ್ನು ಬಿಡುತ್ತೇನೆ ಅದು ನಿಮಗೆ ತುಂಬಾ ಸರಳವಾದ ವ್ಯಾಯಾಮವಾಗಿದೆ ಇದು ನಿಮಗೆ Lx ಅನ್ನು i y∂z z∂y ಗೆ ಸಮನಾಗಿರುತ್ತದೆ Ly i z∂x x∂y ಮತ್ತು Lz i x∂y y∂x ಎಂದು ಹೊರಬರುತ್ತದೆ ಆದ್ದರಿಂದ ಇವು ಕಾರ್ಟೇಶಿಯನ್ ನಿರ್ದೇಶಾಂಕಗಳಲ್ಲಿ ಕೋನೀಯ ಆವೇಗದ ಘಟಕಗಳ ಘಟಕಗಳು ಅಥವಾ ಆಪರೇಟರ್ಗಳು ಆದರೆ ನಾನು ಮೊದಲೇ ಹೇಳಿದಂತೆ ನಾವು ಗೋಳಾಕಾರದ ಧ್ರುವ ನಿರ್ದೇಶಾಂಕಗಳ ವಿಷಯದಲ್ಲಿ ಕೆಲಸ ಮಾಡಲಿದ್ದೇವೆ ಏಕೆಂದರೆ ನಾವು ಅಂತಹ ವ್ಯವಸ್ಥೆಗಳೊಂದಿಗೆ ವ್ಯವಹರಿಸುವಾಗ ಕೋನೀಯ ಆವೇಗವು ನಿಜವಾಗಿಯೂ ಕಾರ್ಯರೂಪಕ್ಕೆ ಬರುತ್ತದೆ ಆದ್ದರಿಂದ ನಾವು ಅದರ ಗೋಳಾಕಾರದ ಸಮ್ಮಿತಿಯೊಂದಿಗೆ ವ್ಯವಸ್ಥೆಗಳೊಂದಿಗೆ ವ್ಯವಹರಿಸುವಾಗ ಅದರ ಕೋನೀಯ ಆವೇಗವು ಕಾರ್ಯರೂಪಕ್ಕೆ ಬರುತ್ತದೆ ಆದ್ದರಿಂದ ನಾವು ಗೋಳಾಕಾರದ ಧ್ರುವ ನಿರ್ದೇಶಾಂಕಗಳಲ್ಲಿ ಕೋನೀಯ ಆವೇಗವನ್ನು ಬರೆಯೋಣ ಆದ್ದರಿಂದ ಮತ್ತೊಮ್ಮೆ L ಇದನ್ನು ಆಪರೇಟರ್ ಎಂದು ಅರ್ಥೈಸಿಕೊಳ್ಳಲಾಗಿದೆ ir×p ಮತ್ತು ನಾನು ಈ P ಅನ್ನು ಗ್ರೇಡಿಯಂಟ್ ಆಪರೇಟರ್ ಅನ್ನು ಈ ಗೋಳಾಕಾರದ ಧ್ರುವ ನಿರ್ದೇಶಾಂಕಗಳ ವಿಷಯದಲ್ಲಿ ಬರೆಯಲಿದ್ದೇನೆ ಆದ್ದರಿಂದ ಇದು i rr×r∂r1r∂θ1rsinθ∂ϕಆಗಿರುತ್ತದೆ ಇದು ಆಪರೇಟರ್ಆಗಿರುತ್ತದೆ ಮತ್ತು ನೀವು ಇದನ್ನು ಮುಂದೆ ಬರೆದಾಗ ಅದು i ಈಗ rr ಆದ್ದರಿಂದ ಅದು ಹೋಗುತ್ತದೆ ಮತ್ತು ನಂತರ ನೀವು r ದಿಕ್ಕಿನಲ್ಲಿರುತ್ತೀರಿ ಹಾಗಾಗಿ ಕಾಂಪೊನೆಂಟ್ r ddθ ಅನ್ನು ರದ್ದುಗೊಳಿಸುತ್ತೇನೆ ಮತ್ತು ನಂತರ ನಾನು r θ ದಿಕ್ಕಿನಲ್ಲಿರುತ್ತೇನೆ ಆದ್ದರಿಂದ ಇದು θ ಥೀಟಾ 1 ಕ್ಕೆ ಸಂಬಂಧಿಸಿದಂತೆ sin θ ಭಾಗಶಃ ಆಗಿರುತ್ತದೆ ಆದ್ದರಿಂದ ಇದು ಗೋಳಾಕಾರದ ಧ್ರುವ ನಿರ್ದೇಶಾಂಕಗಳಲ್ಲಿ ಕೋನೀಯ ಆವೇಗದ ಆಪರೇಟರ್ ಆಗಿದೆ ಈಗ ನಾವು L Lx Ly ಮತ್ತು Lz ನ ಅಂಶಗಳನ್ನು ಗೋಲಾಕಾರದ ಧ್ರುವ ನಿರ್ದೇಶಾಂಕಗಳನ್ನು ಬಳಸಿ ಬರೆಯೋಣ ಅದಕ್ಕಾಗಿ ನಾನು ಬಳಸಲು ಹೋಗುವುದು cosθcosϕx cosθsinϕy sinθz ಮತ್ತು sinϕx cosϕy ಮತ್ತು ನಾನು ಈ n ಅನ್ನು ಬದಲಿಸುತ್ತೇನೆ ಮತ್ತು ಬೇರೆ ಬೇರೆ ಪದಗಳನ್ನು ಸಂಗ್ರಹಿಸುತ್ತೇನೆ ಹಾಗಾಗಿ ಆಗ ನಾನು ಪಡೆಯಲು ಹೊರಟಿರುವುದೇನೆಂದರೆ Lx i sinϕ∂θ cotθcosϕ∂ϕ ಆಗಿ ಹೊರಹೊಮ್ಮುತ್ತದೆ Ly icosϕ∂θ cotθsinϕ∂ϕ ಎಂದು ಹೊರ ಬರಲಿದೆ ಮತ್ತು ಅಂತಿಮವಾಗಿ Lz ಸರಳವಾಗಿದೆ ಮತ್ತು ಇದು i∂ϕ ಹೊರಬರುತ್ತದೆ ಇದು ಇಲ್ಲಿ ಒಂದು ಘಟಕವಾಗಿದೆ ಆದ್ದರಿಂದ x y ಮತ್ತು z ದಿಕ್ಕಿನಲ್ಲಿ ಕೋನೀಯ ಆವೇಗದ ಘಟಕಗಳನ್ನು ಈ ರೀತಿಯ ಗೋಳಾಕಾರದ ಧ್ರುವ ನಿರ್ದೇಶಾಂಕಗಳಲ್ಲಿ ನೀಡಲಾಗಿದೆ ನಾವು ಅವುಗಳನ್ನು ಮುಂದಿನ ಪುಟದಲ್ಲಿ ಪುನಃ ಬರೆಯೋಣ ಮತ್ತು ಕೆಲವು ಗುಣಲಕ್ಷಣಗಳನ್ನು ಚರ್ಚಿಸೋಣ ಆದ್ದರಿಂದ ನಾವು ಕಂಡುಕೊಂಡದ್ದು Lx ಗೆ ಸಮನಾಗಿದೆ ಎಂದರೆ ನಾನು isinθ∂θcotθcosϕ∂ϕ ತೆಗೆದುಕೊಳ್ಳುತ್ತೇನೆ Ly icosθ∂θ cotθsinϕ∂ϕ ಮತ್ತು Lz i∂ϕಎಂದು ಹೊರಹೊಮ್ಮುತ್ತದೆ ಆದ್ದರಿಂದ ನೀವು Loperator ಅನ್ನು ಗಮನಿಸುತ್ತೀರಿ ಕೋನೀಯ ನಿರ್ದೇಶಾಂಕಗಳಿಗೆ ಸಂಬಂಧಿಸಿದಂತೆ ಉತ್ಪನ್ನವನ್ನು ಒಳಗೊಂಡಿರುತ್ತದೆ θ ಮತ್ತು ϕ ಮಾತ್ರ r ಗೆ ಸಂಬಂಧಿಸಿದಂತೆ ಯಾವುದೇ ಉತ್ಪನ್ನವಿಲ್ಲ ಆದ್ದರಿಂದ ನೀವು L ನ ಕಮ್ಯುಟೇಟರ್ ಅನ್ನು r ನ ಯಾವುದೇ ಕಾರ್ಯದೊಂದಿಗೆ ತೆಗೆದುಕೊಂಡರೆ ಅಂದರೆ Loperatorf fLoperator ಇದು ಅಗತ್ಯವಾಗಿ 0 ಆಗಿ ಹೊರಬರುತ್ತದೆ ನಾವು ಅದನ್ನು ಹೇಗೆ ತೋರಿಸುತ್ತೇವೆ ನಾವು ಈ Loperatorfr ಆಪರೇಟಿಂಗ್ ಅನ್ನು ತೆಗೆದುಕೊಳ್ಳೋಣ ಕೆಲವು fLoperator ಈಗ ಕೆಲವು L ಗೆ ಡೆರಿವೇಟಿವ್ಗಳನ್ನು ಹೊಂದಿದೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಮಾತ್ರ ಆದ್ದರಿಂದ ಅ ನಲ್ಲಿ f ಕಾರ್ಯನಿರ್ವಹಿಸಿದಾಗ ಅದು ನಿಮಗೆ 0 ನೀಡುತ್ತದೆ ಆದ್ದರಿಂದ ಇದು ಮತ್ತೊಮ್ಮೆ f Loperator fLoperatorನಲ್ಲಿ ಮಾತ್ರ ಬರುತ್ತದೆ ಏಕೆಂದರೆ Loperator f ನಿಮಗೆ 0 ಮತ್ತು ಇದು 0 ಅನ್ನು ನೀಡುತ್ತದೆ ಆದ್ದರಿಂದ L ಕಮ್ಯುಟೇಟರ್ ಕೇವಲ r ಯಾವುದೇ ಕಾರ್ಯವನ್ನು ಹೊಂದಿಲ್ಲ ವೆಕ್ಟರ್ r ಮಾತ್ರ ರೇಡಿಯಲ್ ದೂರವು 0 ಆಗಿರುತ್ತದೆ ನಿರ್ದಿಷ್ಟವಾಗಿ ಈಗ ನಾನು ಈ ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗಾಗಿ ಹ್ಯಾಮಿಲ್ಟೋನಿಯನ್ ಅನ್ನು ತೆಗೆದುಕೊಂಡರೆ ಮತ್ತು L ನೊಂದಿಗೆ ಅದರ ಕಮ್ಯುಟೇಟರ್ ಅನ್ನು ಲೆಕ್ಕಹಾಕಿದರೆ 0 ಆಗುತ್ತದೆ ಹಾಗಾಗಿ ನಾನು ಮಾಡುತ್ತಿರುವುದು ನಾನು ಗೋಲಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗಾಗಿ ಹ್ಯಾಮಿಲ್ಟೋನಿಯನ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ 22m2V ಈಗ 2 ಗೆ ಸಂಬಂಧಿಸಿದ ಉತ್ಪನ್ನಗಳನ್ನು ಮಾತ್ರ ಒಳಗೊಂಡಿರುತ್ತದೆ r ಮತ್ತು ಆದೇಶವು ಅಪ್ರಸ್ತುತವಾಗುತ್ತದೆ ಆದ್ದರಿಂದ 22m2 ನೊಂದಿಗೆ L ಹೇಗಿದ್ದರೂ 0 ಮತ್ತು ನಾವು V ಫಂಕ್ಷನ್ ಹೊಂದಿರುವ L ಕಮ್ಯುಟೇಟರ್ ಅನ್ನು r ಮೇಲೆ ಮಾತ್ರ ಅವಲಂಬಿಸಿದೆ ಎಂದು ನೋಡಿದ್ದೇವೆ ಅದು ಕೂಡ 0 ಆಗಿದೆ ಆದ್ದರಿಂದ ನಾವು HL 0 ಎಂದು ತೀರ್ಮಾನಿಸುತ್ತೇವೆ ಇದು L ಒಂದು ಸಂರಕ್ಷಿತ ಪ್ರಮಾಣ ಅಥವಾ L ಮತ್ತು H ಸಾಮಾನ್ಯ ಐಗನ್ ಕಾರ್ಯಗಳನ್ನು ಹೊಂದಬಹುದು ಎಂದು ನಾನು ತೀರ್ಮಾನಿಸುತ್ತೇನೆ ಏಕೆಂದರೆ ಅವರು ಮಾಡಬಹುದಾದ ಅತ್ಯಂತ ನಿರ್ಣಾಯಕ ಹೇಳಿಕೆಗಳನ್ನು ನಾನು ಮಾಡಲಾರೆ ಏಕೆಂದರೆ ನಾವು ಮುಂದಿನ ಉಪನ್ಯಾಸದಲ್ಲಿ ಎಲ್ಲಾ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ Lx Ly ಮತ್ತು Lz ಗಳ ಏಕಕಾಲದಲ್ಲಿ ಐಗನ್ ಕಾರ್ಯಗಳನ್ನು ಮಾಡಿದೆ ಆದ್ದರಿಂದ ನಾವು ಬದಲಾಗಿ ಏನನ್ನು ಹೊಂದಲಿದ್ದೇವೆ ಎಂದರೆ ನಾನು ಇದನ್ನು ಕತ್ತರಿಸುತ್ತೇನೆ ಮತ್ತು L2 Lz ಮತ್ತು H ಗೋಳಾಕಾರದ ಸಮ್ಮಿತೀಯ ಸಾಮರ್ಥ್ಯಗಳಿಗಾಗಿ ಸಾಮಾನ್ಯ ಐಗನ್ ಕಾರ್ಯಗಳನ್ನು ಹೊಂದಿರುತ್ತದೆ ಎಂದು ಹೇಳುತ್ತೇನೆ ಈಗ ಒಮ್ಮೆ ನಾವು Lx Ly ಮತ್ತು Lz ಗಳನ್ನು ಪಡೆದುಕೊಂಡ ನಂತರ Lx Ly ಕಮ್ಯುಟೇಟರ್ iℏLz ಆಗಿ ಬರಲಿದೆ Ly Lz ಕಮ್ಯುಟೇಟರ್ iℏLx ಆಗಿ ಹೊರಬರುತ್ತದೆ ಮತ್ತು Lz Lx ಕಮ್ಯುಟೇಟರ್ iℏLx ಆಗಿ ಹೊರಬರುತ್ತದೆ L ಘಟಕಗಳ ಈ ಕಮ್ಯುಟೇಟರ್ ರನ್ನು ಬರೆಯೋಣ ಆದ್ದರಿಂದ ನೀವು ನೋಡುವುದು Lx ಅಂದರೆ i y∂z z∂y Ly ಅಂದರೆ i z∂x x∂z ಮತ್ತು Lz ಇದು i x∂y y∂x ಗೆ ಸಮನಾಗಿರುತ್ತದೆ ನೀವು ಕಮ್ಯುಟೇಟರ್ ಅನ್ನು ಲೆಕ್ಕ ಹಾಕಿದರೆ ಅಂದರೆLx Ly Ly Lx ನೀವು ಈ ವಿಷಯಗಳನ್ನು ಪ್ಲಗ್ ನಲ್ಲಿ ಲೆಕ್ಕಾಚಾರ ಮಾಡಿ ಮತ್ತು ಅದನ್ನು ಪಡೆದರೆ ಇದು iℏL ಮತ್ತು ಆವರ್ತಕ ಸಂಯೋಜನೆಯಾಗಿ ಹೊರಹೊಮ್ಮುತ್ತದೆ ಆದ್ದರಿಂದ Ly Lz Lz Ly iℏLx ನೊಂದಿಗೆ ಹೊರಬರುತ್ತದೆ ಮತ್ತು ಮುಂದಿನ ಸೈಕಲ್ ಸಂಯೋಜನೆಯು Lz Lx Lx Lz iℏLy ಆಗಿರುತ್ತದೆ ಆಪರೇಟರ್ಗಳ ಆದೇಶವನ್ನು L L ಸರಿಯಾಗಿ ಇಟ್ಟುಕೊಳ್ಳುವುದು ಮತ್ತೆ iℏL ಆಗಿರುವುದರಿಂದ ಇವೆಲ್ಲವನ್ನೂ ಒಟ್ಟಾಗಿ ಬರೆಯಬಹುದು ಆದ್ದರಿಂದ ನಾವು ಗಮನಿಸುವ ಅಂಶವೆಂದರೆ Li Lj ಯ ಕಮ್ಯುಟೇಟರ್ ij ಗೆ ಸಮನಲ್ಲ ಶೂನ್ಯವಲ್ಲ ಮತ್ತು ನಂತರ ಕಮ್ಯುಟೇಟರ್ ಶೂನ್ಯವಲ್ಲ ಈ ಘಟಕಗಳು ಏಕಕಾಲಿಕ ಅಥವಾ ಸಾಮಾನ್ಯ ಐಗನ್ ಕಾರ್ಯಗಳನ್ನು ಹೊಂದಿರಬಾರದು ಎಂಬುದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಿ ಮುಂದಿನ ಉಪನ್ಯಾಸದಲ್ಲಿ ಅದರ ಬಗ್ಗೆ ಇನ್ನಷ್ಟು ನೋಡುತ್ತೇವೆ ಈಗ ನಾನು ಮಾಡಲು ಬಯಸುವುದು ಇದಕ್ಕಾಗಿಯೇ ನಾನು ಆಪರೇಟರ್ ಗಾಗಿ L2 ಗಾಗಿ ಆಪರೇಟರ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ ಕೋನೀಯ ಆವೇಗದ ಪ್ರಮಾಣ ಆದ್ದರಿಂದ L2 Lx2Ly2Lz2 ಆಗಿರುತ್ತದೆ ಮತ್ತು ನಾನು ಈ ಹಿಂದೆ ಲೆಕ್ಕ ಹಾಕಿದ್ದನ್ನೆಲ್ಲ ನಾನು ಬದಲಿಸಬಹುದು ಮತ್ತು ಇದು 21sinθ∂θsinθ∂θ1 22 ಇದು Lx2 ನಮಗೆ ಅವಕಾಶ ನೀಡುವುದನ್ನು ನೀವು ನೋಡುತ್ತೀರಿ ಅದನ್ನು ಲ್ಯಾಪ್ಲೇಶಿಯನ್ ಗೆ ಸಂಬಂಧಿಸಿ ಆದ್ದರಿಂದ ಲ್ಯಾಪ್ಲೇಶಿಯನ್ 1r 2∂rr2∂r1r2sinθ∂θsinθ∂θ1 22 ಎಂದು ನನಗೆ ತಿಳಿದಿದೆ ಆದ್ದರಿಂದ ಇದು ಯಾವುದಕ್ಕೂ ಸಮವಲ್ಲ ಎಂದು ನೀವು ನೋಡುತ್ತೀರಿ ಆದರೆ 1r2∂rr2∂r1r2 ಹಾಗಾಗಿ ನಾನು ಇದನ್ನು 21r2∂rr2∂r 12r2L2 ಮತ್ತು ಇದರ ಪರಿಣಾಮವಾಗಿ 22m2 22mr2∂rr2∂r12mr2L2 ಬರೆಯಬಹುದು ಇದು ಶಾಸ್ತ್ರೀಯ ಸಿದ್ಧಾಂತವನ್ನು ನೆನಪಿಸುತ್ತದೆ ಅಲ್ಲಿ ನಾವು ಶಕ್ತಿಯ ಚಲನ ಶಕ್ತಿಯನ್ನು pr22ml22mr2 ಎಂದು ಬರೆಯುತ್ತೇವೆ ಆದ್ದರಿಂದ pr22ml22mr2 ಎನ್ನುವುದು ಒಂದು ಕಕ್ಷೆಯಲ್ಲಿ ಚಲಿಸುವ ಶಕ್ತಿಯ ಚಲನೆಯ ಶಕ್ತಿಯಾಗಿದ್ದು ಅದು ಚಲನಾ ಶಕ್ತಿಯ ರೇಡಿಯಲ್ ಅಲ್ಲದ ಘಟಕವಾಗಿದೆ ಮತ್ತು ಅದನ್ನು ಕ್ವಾಂಟಮ್ ಮೆಕ್ಯಾನಿಕಲ್ ಭಾಷೆಯಲ್ಲಿ L2 ಆಪರೇಟರ್ 2mr2 ರಿಂದ ಭಾಗಿಸಲಾಗಿದೆ ಆದ್ದರಿಂದ ಗೋಳಾಕಾರದ ಸಮ್ಮಿತೀಯ ಸಮಸ್ಯೆಗಳಿಗೆ ಈಗ ಹ್ಯಾಮಿಲ್ಟೋನಿಯನ್ ಅನ್ನು 2mr2∂rr2∂rL22mr2Vr ಎಂದು ಬರೆಯಬಹುದು ಇದು ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗೆ ಹ್ಯಾಮಿಲ್ಟೋನಿಯನ್ ಆಗಿದೆ ನಾನು ಈಗ ಇದನ್ನು ಬರೆಯಬಹುದು ಏಕೆಂದರೆ L ಈಗ ಸಂರಕ್ಷಿತ ಪ್ರಮಾಣವಾಗಿದೆ ಮತ್ತು ಇದರಿಂದ ನೀವು ನೋಡಬಹುದು H ಮತ್ತು L2 ಕೂಡ 0 ಆಗುತ್ತದೆ ಎಂದರೆ H ಮತ್ತು L2 ನ ಐಗನ್ ಕಾರ್ಯಗಳು ಸಾಮಾನ್ಯವಾಗಿದೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ನಮ್ಮಲ್ಲಿರುವುದು L L ಆಪರೇಟರ್ ಅನ್ನು ನಾವು ತೋರಿಸಿದ್ದೇವೆ ನಾವು LLiL ಅನ್ನು ತೋರಿಸಿದ್ದೇವೆ ಮತ್ತು ಇದರರ್ಥ L ನ ಎಲ್ಲಾ ಘಟಕಗಳಿಗೆ ಏಕಕಾಲಿಕ ಐಗನ್ ಕಾರ್ಯಗಳನ್ನು ನಾನು ಕಂಡುಕೊಳ್ಳುವುದಿಲ್ಲ ಇದು ಕೂಡ ಸುಲಭ ನಾನು L2 ಅನ್ನು ಲೆಕ್ಕಾಚಾರ ಮಾಡಿದ ನಂತರ ತೋರಿಸಿ L2 Li ಯಾವುದೇ ಘಟಕ 0 ಆಗಿರುತ್ತದೆ ಆದ್ದರಿಂದ ನಾನು L2 ನ ಸಾಮಾನ್ಯ ಐಗನ್ ಕಾರ್ಯಗಳನ್ನು ಮತ್ತು ಯಾವುದೇ ಘಟಕವನ್ನು ಕಂಡುಕೊಳ್ಳಬಹುದು ಆದರೆ ಕೇವಲ ಒಂದು ಘಟಕವಾಗಿದೆ ಏಕೆಂದರೆ ಮೊದಲ LLiL ನಿಂದಾಗಿ ಇತರ ಎಲ್ಲ ಘಟಕಗಳನ್ನು ನಾನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಲ್ಲಾ ಘಟಕಗಳಿಗೆ ಸಾಮಾನ್ಯ ಐಗನ್ ಕಾರ್ಯಗಳು ಮತ್ತು ಈ ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗಾಗಿ H L 0 ಅನ್ನು ನಾವು ನೋಡಿದ್ದೇವೆ ಅಂದರೆ ಕೋನೀಯ ಆವೇಗದಲ್ಲಿ ನಾನು H ಮತ್ತು L ನ ಸಾಮಾನ್ಯ ಐಗನ್ ಕಾರ್ಯಗಳನ್ನು ಕಂಡುಕೊಳ್ಳಬಹುದು ಆದರೆ Li ಯ ವಿವಿಧ ಘಟಕಗಳ ನಡುವಿನ ಸಂವಹನ ಸಂಬಂಧದಿಂದಾಗಿ ಸಾಮಾನ್ಯ ಐಗನ್ ಅನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ H ನ ಕಾರ್ಯಗಳು ಮತ್ತು ನಾವು ಸಾಮಾನ್ಯವಾಗಿ Lz ಮತ್ತು L2 ಎಂದು ಕರೆಯುವ ಕೋನೀಯ ಆವೇಗದ ಒಂದು ಅಂಶ ಮಾತ್ರ ಪ್ರಸ್ತುತ H ಕಮ್ಯುಟೇಟರ್ ಕೂಡ 0 ಆಗಿದೆ ಈ ಗೋಳಾಕಾರದ ಸಮ್ಮಿತೀಯ ಸಮಸ್ಯೆಗಳಿಗೆ ಶ್ರೋಡಿಂಗರ್ ಸಮೀಕರಣದ ಪರಿಹಾರಗಳನ್ನು ಕಂಡುಹಿಡಿಯಲು ನಾವು ಇವುಗಳನ್ನು ಬಳಸುತ್ತೇವೆ